ನಾವು ಮತ್ತೆ ಹಿಂದಿರುಗುದ್ದೇವೆ ಮುಂದಿನದಾಗಿ ಸಮಾನಾಂತರ RLC ಸರ್ಕ್ಯೂಟ್ ಅನ್ನು ನೋಡೋಣ ಪ್ರತಿಯೊಂದನ್ನು ಒಳಗೊಳ್ಳಲು ಪ್ರಯತ್ನಿಸುವಾಗ ಅದು ನಿಮಗೆ ಸಹಾಯಕವಾಗುತ್ತದೆ ಮತ್ತು ನನ್ನ ಪ್ರಕಾರ ವಿಷಯಗಳು ತುಂಬಾ ಸರಳವಾಗಿದೆ ಮತ್ತು ಅದನ್ನು ಬೇರೆ ಬೇರೆ ಪುಸ್ತಕಗಳಿಂದ ತೆಗೆದುಕೊಳ್ಳಲಾಗಿದೆ ಎಲ್ಲಾ ಪುಸ್ತಕಗಳ ಪಟ್ಟಿಯನ್ನು ನೀಡಲಾಗಿದೆ ಅದು ನನ್ನ ತರಗತಿಯ ಟಿಪ್ಪಣಿಗಳಲ್ಲಿ ಇದೆ ಆದ್ದರಿಂದ ನಮ್ಮ ತಿಳುವಳಿಕೆಗಾಗಿ ನಾನು ನನ್ನದೇ ಆದದ್ದನ್ನು ಪ್ರಯತ್ನಿಸಿದ್ದೇನೆ ಆದ್ದರಿಂದ ನೀವು ಅನುಸರಿಸಬೇಕಾದ ಯಾವುದೇ ಒಳ್ಳೆಯ ಪುಸ್ತಕ ಈ ವಿಷಯದಲ್ಲಿ ನಾನು ಉಲ್ಲೇಖಿಸಿರುವ ನಿಮ್ಮ 4 5 ಪುಸ್ತಕಗಳು ಆ ಪುಸ್ತಕಗಳನ್ನು ಸರಿಯಾಗಿ ನೋಡಿ ಈ ಎಲ್ಲಾ ಪುಸ್ತಕಗಳು ನಿಮ್ಮ ಲೈಬ್ರರಿಯಲ್ಲಿಯೇ ಲಭ್ಯವಿದೆ ಮತ್ತು ಈ ಎಲ್ಲಾ ಪುಸ್ತಕಗಳು ಲಭ್ಯವಿರುತ್ತವೆ ಆದ್ದರಿಂದ ಈಗ ಇದು ಸರಳವಾದ ಸಮಾನಾಂತರ RLC ಸರ್ಕ್ಯೂಟ್ ಆಗಿದೆ ವೋಲ್ಟೇಜ್ ಮೂಲ V ಎಂದು ನೀಡಲಾಗಿದೆ R L ಮತ್ತು C ಇವೆಲ್ಲವೂ ಸಮಾನಾಂತರವಾಗಿವೆ ಆದ್ದರಿಂದ ಈ R ಮೂಲಕ ವಿದ್ಯುತ್ ಹರಿಯುವಿಕೆಯು IR L ಮೂಲಕ IL ಮತ್ತು C ಮೂಲಕ IC ಆಗಿದೆ ನಾವು IR IL IC ಮತ್ತು I ಅನ್ನು ನೋಡೋಣ KCL ಇಲ್ಲಿ ಅನ್ವಯಿಸಿದರೆಈ ಒಟ್ಟು ಕರೆಂಟ್ I IR IL IC ಆಗಿದೆ ಆದ್ದರಿಂದ ನಾವು ಇದನ್ನುV angle 0o ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಉಲ್ಲೇಖ ವೋಲ್ಟೇಜ್ ಅನ್ನು ನೀಡಲಾಗಿದೆ ಸಮಾನಾಂತರ ಸರ್ಕ್ಯೂಟ್ ಆದ್ದರಿಂದ IR V angle 0R ಆಗಿದೆ IL V angle 0jXL ಇದನ್ನು ಯಾವಾಗಲೂ jXL ಎಂದು ತೆಗೆದುಕೊಳ್ಳಲಾಗುವುದು ಆದ್ದರಿಂದಇದನ್ನು ನಾವು XLLω ಎಂದು ಕರೆಯುತ್ತೇವೆ ನಾವು ಕೆಪಾಸಿಟರ್ ಗೆ ಸಹ ಇದೇ ರೀತಿ ತೆಗೆದುಕೊಳ್ಳುತ್ತೇವೆ ನಾವು jXC ಮತ್ತು XC 1ω C ಈ ರೀತಿಯಾಗಿ ತೆಗೆದುಕೊಳ್ಳುತ್ತೇವೆ ಸಾಮಾನ್ಯವಾಗಿ Y1j ωC ಇದೇ ಆಗಿರುತ್ತದೆ ಅಂಶ ಮತ್ತು ವಿಭಜಕವನ್ನು ಗುಣಿಸಿದರೆ ಅದು jj 2 ಆಗಿರುತ್ತದೆ j 2 ಇದು ಆಗಿರುತ್ತದೆ ಆದ್ದರಿಂದ XC j ω C ಆಗಿರುತ್ತದೆ ಅದಕ್ಕಾಗಿಯೇ ನಾವು jXC ಮತ್ತು XC 1 j ω C ಎಂದು ಬರೆಯುತ್ತೇವೆ ಅಂದರೆ ಇದು V angle 0jXLV angle 0 XL 90 o ಆಗಿರುತ್ತದೆ ಆದ್ದರಿಂದ VXL angle ಅನ್ನು ನಾವು ಶುದ್ಧ ಇಂಡಕ್ಟಿವ್ ಸರ್ಕ್ಯೂಟ್ ನಲ್ಲಿ current lag ಎಂದು ನೋಡಿದ್ದೇವೆ ಅಂತೆಯೇ ಕೆಪಾಸಿಟರ್ ಗೆ ನಾವು ಪ್ರಸ್ತುತ ವೋಲ್ಟೇಜ್ V angle 0 jXC ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ಇದು V angle 0 XC angle 90o ಆಗಿದೆ ಏಕೆಂದರೆ j ಇದು 90o ಆಗಿರುತ್ತದೆ ಇಲ್ಲಿ ಅದು j ಯಿಂದಾಗಿ 90 o ಆದ್ದರಿಂದ ಅದು VXC 90o ಆಗಿರುತ್ತದೆ ಆದ್ದರಿಂದ IIR IL IC ಆಗಿರುತ್ತದೆ ಆದ್ದರಿಂದ IR IR angle 0 ಗೆ ಸಮಾನವಾಗಿರುತ್ತದೆ ಏಕೆಂದರೆ ಇದು resistive ಸರ್ಕ್ಯೂಟ್ ಆಗಿದೆ ಇದನ್ನು ನಾವು VR angle 0 ಎಂದು ಕರೆಯುತ್ತೇವೆ ಆದ್ದರಿಂದ IR IR angle 0 ಅಂದರೆ IRVR ILIL angle 90o ಆಗಿದೆ ಈ IL ಏನೂ ಅಲ್ಲ ಇದು VXL ಪರಿಮಾಣವಾಗಿದೆ ಅಂತೆಯೇ ICIC angle 90oIC ಏನೂ ಅಲ್ಲ ಇದು VXC ಪರಿಮಾಣವಾಗಿದೆ ಆದ್ದರಿಂದ ಈಗ ಒಟ್ಟು ವಿದ್ಯುತ್ ಸೇರಿಸಿದರೆ I IR angle 0 IL angle 90o IL angle 90o ಎಂದಾಗುತ್ತದೆ ಆದ್ದರಿಂದ ಅದರ ಪರಿಮಾಣ √ IR2 2 ಮತ್ತು ಕೋನ tan inverse IL ICR ಆಗಿರುತ್ತದೆ ಇದು ಈಗ ಅರ್ಥವಾಗುವಂತಹದ್ದಾಗಿದೆ ಇದನ್ನು I ನ ಪರಿಮಾಣ ಕೋನ θ ಮತ್ತು ಎಂದು ಬರೆಯಬಹುದು θ tan inverse IL ICR ಆಗಿರುತ್ತದೆ Θ ಋಣಾತ್ಮಕವಾಗಿದ್ದರೆ ಒಟ್ಟಾರೆ ವಿದ್ಯುತ್ ಪೂರೈಕೆ ವೋಲ್ಟೇಜ್ ನಿಂದ ಹಿಂದೆ ಇರುತ್ತದೆ ಮತ್ತು ಅದು ಧನಾತ್ಮಕವಾಗಿದ್ದರೆ ವಿದ್ಯುತ್ ಪೂರೈಕೆ ವೋಲ್ಟೇಜ್ ಅನ್ನು ತಲುಪುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಇದು ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು Z1 Z2 Z3 ಎಂದು ಊಹಿಸಿಕೊಳ್ಳಿ ಆದ್ದರಿಂದ ಇದು ಶುದ್ಧ R ಅಲ್ಲ ಅದು ಯಾವದೇ ಪ್ರತಿರೋಧ Z1 Z2 Z3 ಆಗಿರುತ್ತದೆ ಆದ್ದರಿಂದ I1 VZ1 ಸಮಾನಾಂತರ ಸರ್ಕ್ಯೂಟ್ ಆದ್ದರಿಂದ ಸಮಾನಾಂತರ ವಿದ್ಯುತ್ I1 Y1V ಆಗಿರುತ್ತದೆ I2 Y2V ಆಗಿರುತ್ತದೆ ಮತ್ತು I3 Y3V ಆಗಿರುತ್ತದೆ ಇದು Y3 ಆದ್ದರಿಂದ III1 I2 I3 ಆಗಿರುತ್ತದೆ ಇದು VZ1 VZ2 VZ3 ಆದ್ದರಿಂದ IY1 Y2 Y3 V ಆಗಿರುತ್ತದೆ ಅಥವಾ I YV ಅಥವಾ Y ಪ್ರತಿರೋಧದ ವಿಲೋಮ ಆಗಿದೆ ಪರಸ್ಪರ ಸಂಬಂಧವನ್ನು ನಾವು ಈಗ ನೋಡಿದ್ದೇವೆ ಆದ್ದರಿಂದ ಸಮಾನಾಂತರ ಶಾಖೆಗಳಿಗೆ admittance ಅನ್ನು ಸೇರಿಸಲಾಗುತ್ತದೆ ಸರಣಿ ಶಾಖೆಗಳಲ್ಲಿ ಪ್ರತಿರೋಧಗಳನ್ನು ಸೇರಿಸಲಾಗುತ್ತದೆ ಮತ್ತು ಸಮಾನಾಂತರ ಶಾಖೆಗಳಲ್ಲಿ admittance ಅನ್ನು ಸೇರಿಸಲಾಗುತ್ತದೆ ಮುಂದೆ ಇದು ಸರಳವಾದ ಕೆಲಸ ಇದು ಸರಳ ಉದಾಹರಣೆ ಇರುತ್ತದೆ ಈಗ ಮುಂದಿನದು ಸರಣಿ ಪ್ರತಿರೋಧಕದ ಸಮಾನಾಂತರ ಪರಿಣಾಮಕಾರಿ ಪ್ರತಿರೋಧವಾಗಿರುತ್ತದೆ ಉದಾಹರಣೆಗೆ ಇದು ನನ್ನ ಸರಣಿ ಪ್ರತಿರೋಧ rs ಮತ್ತು XS ಮತ್ತು ಇದು ನನ್ನ ಪೂರೈಕೆ ವೋಲ್ಟೇಜ್ V ಈಗ ಪ್ರಶ್ನೆಯೆಂದರೆ ನಮಗೆ ಬೇಕಾಗಿರುವುದು ಸಮಾನ Rp ಮತ್ತು XP ಈ ಎರಡೂ ಸರ್ಕ್ಯೂಟ್ಗಳು ಪರಸ್ಪರ ಸಮಾನವಾಗಿವೆ ಅಂದರೆ Y SY P ಅಂದರೆ ಸರಣಿ admittance ಸಮಾನಾಂತರ admittance ಮತ್ತು ಈ ಶಾಖೆಯು Rp ಮತ್ತು XP ಆಗಿದೆ ನಾವು Rp ಮತ್ತು XP ಯನ್ನು rs ಮತ್ತು XS ಗಳ ರೂಪದಲ್ಲಿ ಪಡೆಯಬೇಕು ನಾವು ಇದನ್ನು ಸರಣಿ ಪ್ರತಿರೋಧಕದ ಸಮಾನಾಂತರ ಪರಿಣಾಮಕಾರಿ ಪ್ರತಿರೋಧ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಸರಣಿಯಾಗಿದೆ ನಮಗೆ ಬೇಕಾಗಿರುವುದು ಸಮಾನಾಂತರ ಪರಿಣಾಮಕಾರಿ ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಮಗೆ Y 1Z ಎಂದು ತಿಳಿದಿದೆ ಆದ್ದರಿಂದ 1Z 1rs XS ಅನ್ನು ನಾವು YS ಎಂದು ವ್ಯಾಖ್ಯಾನಿಸುತ್ತೇವೆ ಮತ್ತು ಇದು ನನ್ನ ಸಮಾನಾಂತರ ಪರಿಣಾಮಕಾರಿ ಪ್ರತಿರೋಧ 1Rp 1jXP ಎಂದು ಬರೆಯಬಹುದು ಏಕೆಂದರೆ ಇದು ಪ್ರಚೋದಕವಾಗಿದೆ ಆದ್ದರಿಂದ 1 jXP ಎಂದು ಬರೆಯಬಹುದು ಈ rs jXS ನ ಅಂಶ ಮತ್ತು ವಿಭಾಜಕಗಳಿಗೆ rs jXS ನಿಂದ ಗುಣಿಸಿ ನಂತರ ನಾವು rsrs 2 XS 2 jXSrs2 XS 2 1Rp j 1XP ಎಂದು ಪಡೆಯುತ್ತೇವೆ ಈ ಪದವನ್ನು ಅಂಶ ಮತ್ತು ವಿಭಾಜಕಗಳಿಗೆ j ನಿಂದ ಗುಣಿಸಿ ಆದ್ದರಿಂದ 1Rp jXPg j b ಎಂದು ಭಾವಿಸೋಣ G ವಾಹಕತೆ 1Rp ಆಗಿದೆ ಆದ್ದರಿಂದ 1Rp ಇದರ ನೈಜ ಮತ್ತು ಕಾಲ್ಪನಿಕ ಭಾಗಗಳನ್ನು ಪ್ರತ್ಯೇಕವಾಗಿಸಿ 1Rprsrs 2 XS 2 ಆಗುತ್ತದೆ ಮತ್ತು ಅದೇ ರೀತಿ 1XPXSrs 2 XS 2 ಆಗುತ್ತದೆ ಇದು 1X ಅಥವಾ Rprs 2 XS 2rs XPrs 2 XS 2 XS ಆಗುತ್ತದೆ ಅಂದರೆ ಸಮಾನಾಂತರ ಸರಣಿಯು ಒಂದು ಸರಣಿ ಪ್ರತಿರೋಧ rs jXS ಅನ್ನು ಪ್ರತಿನಿಧಿಸಬಹುದು ಸಹಜವಾಗಿ ಇದು Rp ಪ್ರತಿರೋಧಕವಾಗಿದೆ ಮತ್ತು ಇದು XP ಪ್ರತಿರೋಧಕವಾಗಿದೆ ಇದನ್ನು ಸಮಾನಾಂತರ ಎಂದು ಕರೆಯಲಾಗುತ್ತದೆ ಇದನ್ನು ಸಮಾನಾಂತರ ಪ್ರತಿರೋಧಕ್ಕೆ ಸಮಾನವಾದ ಸರಣಿ ಪ್ರತಿರೋಧ ಎಂದು ಕರೆಯಲಾಗುತ್ತದೆ ಇದು ಸಹ ಸಾಧ್ಯವಿದೆ ಮತ್ತು ನಾವು ಸರಣಿ ಸರ್ಕ್ಯೂಟ್ನಲ್ಲಿ VI ZS ಎಂದು ಹೇಳುತ್ತೇವೆ ಅದು Vrs jXS ಆಗಿದೆ ಆದ್ದರಿಂದ V ನನ್ನ ಉಲ್ಲೇಖವಾಗಿದೆ ಮತ್ತು ಈ ಇಂಡಕ್ಟಿವ್ ಸರ್ಕ್ಯೂಟ್ ನಲ್ಲಿ ಇದನ್ನು ನಾವು ವಿದ್ಯುತ್ ಎಂದು ಕರೆಯುತ್ತೇನೆ ಹಾಗಾಗಿ I ಕೋನ θ ರಿಂದ ಹಿಂದುಳಿದಿದೆ ಆದ್ದರಿಂದ ಇದು ನನ್ನ Irs ಮತ್ತು ಇದು ನನ್ನ IXS ಮತ್ತು ಈ ಕೋನವು 90o ಆಗಿದೆ ಮತ್ತೆ ನೀಲಿ ಶಾಯಿಯಿಂದ ಗುರುತಿಸುವುದಿಲ್ಲ ಆದರೆ ಇದು 90o ಆಗಿದೆ ಆದ್ದರಿಂದ ಇದು ಅರ್ಥವಾಗುವಂತಹದ್ದಾಗಿದೆ ಅಂತೆಯೇ ಸಮಾನಾಂತರ ಸಮಾನ admittance IVYP 1Rp j 1XP g jb ಆದ್ದರಿಂದ I V g jVb ಆಗುತ್ತದೆ ಆ ಸಂದರ್ಭದಲ್ಲಿ V ಎಂಬುದು ಆ ಉಲ್ಲೇಖದ ವಿಷಯ ಪ್ರಸ್ತುತ I ಕೋನ θ ರಿಂದ ಹಿಂದುಳಿದಿದೆ ಆದ್ದರಿಂದ ಇದು ನನ್ನ Vg ಆದ್ದರಿಂದ ಈ ಭಾಗವು Vg ಮತ್ತು ಇದು ನನ್ನ ಕಾಲ್ಪನಿಕ ಭಾಗ Vb ಆದ್ದರಿಂದ ಇದು ನನ್ನ Vb ಆದ್ದರಿಂದ admittance ಮತ್ತು ಪ್ರತಿರೋಧ ಎರಡೂ ಈ ರೇಖಾಚಿತ್ರದಲ್ಲಿ Irs I ಎಂದು ಕರೆಯುವಾಗ ಈ ವಿಷಯ jIXS ಇದು V ಮತ್ತು admittance ಅನ್ನು ಪರಿಗಣಿಸಿದಾಗ ಅದು Vg jVb ಆಗುತ್ತದೆ ಎರಡನ್ನೂ ತೋರಿಸಲಾಗಿದೆ ಇದು ಸರಣಿ ಸಮಾನಾಂತರ ಸರ್ಕ್ಯೂಟ್ ಆಗಿದೆ ಈ ಉದಾಹರಣೆಯಲ್ಲಿ ಇದು ಒಂದು ಸರಣಿ ಸಮಾನಾಂತರ ಸರ್ಕ್ಯೂಟ್ ಎಂದು ಭಾವಿಸೋಣ ಆದ್ದರಿಂದ ಈ ಸರ್ಕ್ಯೂಟ್ ನಲ್ಲಿ ವಾಸ್ತವವಾಗಿ ಈ ಪಾಯಿಂಟ್ a ಇದು b ಇದು c d ಈ ಪಾಯಿಂಟ್ e ಇದು f ಮತ್ತು ಈ ಪಾಯಿಂಟ್ g ಈ ಪಾಯಿಂಟ್ I ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು ಸರಣಿ ಭಾಗವಾಗಿದೆ ಮತ್ತು ಇವೆರಡೂ ಸಮಾನಾಂತರ ಭಾಗವಾಗಿವೆ ಆದ್ದರಿಂದ ಎಲ್ಲೆಡೆ abcdefg ಇದನ್ನು ಗುರುತಿಸಲಾಗಿದೆ ಮತ್ತು ಮೊದಲ ವಿಷಯವೆಂದರೆ 4 j 3 ಮತ್ತು 6 j 8 ಇವೆರಡೂ ಸಮಾನಾಂತರವಾಗಿವೆ IR ನ ಸಮಾನ ಸರಣಿಯನ್ನು ಮೊದಲು ಮಾಡಿ ಇದಕ್ಕೆ rs ಅನ್ನು ಸೇರಿಸಿ ಅದರ ನಂತರ VZ I ಅನ್ನು ಪಡೆಯಬಹುದು ಇದು Yfg ಆಗಿದೆ ಆದ್ದರಿಂದ ಈ ರೀತಿಯಲ್ಲಿ ಇದನ್ನು ಗುರುತಿಸಲಾಗಿದೆ I I ef I ಇದು Z ಮತ್ತು ಇದನ್ನು Zfg ಎಂದು ಕರೆಯುತ್ತಾರೆ ಇದು f ಬಿಂದು ಮತ್ತು ಇದು g ಬಿಂದು ಇವೆರಡೂ ಸಮಾನಾಂತರವಾಗಿವೆ ಮತ್ತು equivalent ಅನ್ನು ಕಂಡುಕೊಳ್ಳಿ ಆದ್ದರಿಂದ ಮತ್ತೆ ಮತ್ತೆ ನಾನು ಸರ್ಕ್ಯೂಟ್ಗೆ ಬರುವುದಿಲ್ಲ ಆದರೆ ಎಲ್ಲವನ್ನೂ ಗುರುತಿಸಲಾಗಿದೆ ಆದ್ದರಿಂದ ಈ ಭಾಗದ ಪ್ರತಿರೋಧವು Zab ಆಗಿದೆ ಈ ಭಾಗದ ಪ್ರತಿರೋಧವು Zcd ಮತ್ತು ಇವೆರಡನ್ನು ಸಮಾನಾಂತರವಾಗಿ ತೆಗೆದುಕೊಂಡಾಗ ಸಮಾನ ಪ್ರತಿರೋಧ Zfg ಆಗಿರುತ್ತದೆ ಅಂತೆಯೇ ವಿಲೋಮವನ್ನು ತೆಗೆದುಕೊಂಡಾಗ admittance ದೊರೆಯುತ್ತದೆ ಮತ್ತೆ ಮತ್ತೆ ನಾನು ಸರ್ಕ್ಯೂಟ್ಗೆ ಬರುವುದಿಲ್ಲ ಆದ್ದರಿಂದ ನಾನು ef Ief Iab ICd ಪವರ್ ಮತ್ತು ಪವರ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ Yab ಇದನ್ನು ಕಂಡುಹಿಡಿಯುವಾಗ ದಯವಿಟ್ಟು ಸರ್ಕ್ಯೂಟ್ ಅನ್ನು ಮೊದಲು ಬರೆಯಿರಿ ಆದ್ದರಿಂದ 1Z ab 16 j 8 ಬರುತ್ತದೆ ಅಂತೆಯೇ Ycd ಇದನ್ನು ಕಂಡುಹಿಡಿಯಿರಿ ಅದು 0 16 j 0 12 mho ಆಗಿರುತ್ತದೆ ಆದ್ದರಿಂದ Yfg admittance Yab Ycd ಎಂದು ಬರುತ್ತಿದೆ ಈಗ Zfg1Yfg ಆದ್ದರಿಂದ ಅದು 4 4 j 0 8 Ω ಎಂದು ದೊರೆಯುತ್ತದೆ ಆದ್ದರಿಂದ Zeg ಗಾಗಿ ಈಗ Z ef Zfg ಅನ್ನು ಸೇರಿಸಿ ಮೊದಲು ನಾವು ಸಮಾನಾಂತರ ಸರ್ಕ್ಯೂಟ್ನ admittance ಅನ್ನು ಲೆಕ್ಕಾಚಾರ ಮಾಡಿದರೆ ಲೆಕ್ಕಾಚಾರ ಸುಲಭವಾಗುತ್ತದೆ ತದನಂತರ ನಾವು ಇವುಗಳನ್ನು ಸೇರಿಸುತ್ತೇವೆ ಮತ್ತು ನಂತರ Zfg1Yfg ಅನ್ನು ಕಂಡುಹಿಡಿಯಲು ಪರಿವರ್ತಿಸುತ್ತೇವೆ ಆದ್ದರಿಂದ ನಮಗೆ ಈಗ Z ಸಿಕ್ಕಿದ್ದು ಒಟ್ಟು ಪ್ರತಿರೋಧವು Zef Zfg ಆಗಿರುತ್ತದೆ Zef ಅನ್ನು ಸರ್ಕ್ಯೂಟ್ 1 6 j 7 2 ನಲ್ಲಿ ನೀಡಲಾಗಿದೆ ಮತ್ತು ಇದನ್ನು ಸೇರಿಸಿ ಆದ್ದರಿಂದ Zeg ಇದು 6 j 8 ಎಂದು ದೊರೆಯುತ್ತದೆ ಆದ್ದರಿಂದ ಪ್ರಸ್ತುತ I VZ ಆಗಿರಬೇಕು ಆದ್ದರಿಂದ ಇದು 10 angle 53 2o ಆಂಪಿಯರ್ ಆಗುತ್ತದೆ ಆದ್ದರಿಂದ ವಿದ್ಯುತ್ ಪವರ್ ಫ್ಯಾಕ್ಟರ್ cosθ ಆಗಿರುತ್ತದೆ ಆದ್ದರಿಂದ ವೋಲ್ಟೇಜ್ ಮತ್ತು ವಿದ್ಯುತ್ ನ ನಡುವಿನ ಕೋನವು ಪ್ರಸ್ತುತ 53 2o ಮತ್ತು ಇದು ಮಂದಗತಿಯಲ್ಲಿದೆ ಆದ್ದರಿಂದ ಇದು 0 60 ಮತ್ತು P VI cos θ ಆಗಿರುತ್ತದೆ ಆದ್ದರಿಂದ 100 10 cosine 53 2o ಹಾಗಾಗಿ P 600 Watt ಆಗುತ್ತದೆ ಆದ್ದರಿಂದ ಮುಂದಿನದು V efI Zef ಹಾಗಾಗಿ ನಾನು ಆರಂಭದಲ್ಲಿ ಹೇಳಿರುವ I Ief ಇದು 1 6 j 7 2 ಆಗಿರುತ್ತದೆ ಆದ್ದರಿಂದ ಇದು 73 8 angle 24 4o volt ಆಗಿದೆ ಅದೇ ರೀತಿ Vfgv V ef ಇಲ್ಲಿ kvl ಅನ್ನು ಅನ್ವಯಿಸಿ ನಂತರ ನಾವು ಇಲ್ಲಿ Vfg ಅನ್ನು 0 ಎಂದು ಪಡೆಯುತ್ತೇವೆ ನಾವು ಸರ್ಕ್ಯೂಟ್ನಲ್ಲಿ kvl ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ನಾನು ಮತ್ತೆ ಮತ್ತೆ ಸರ್ಕ್ಯೂಟ್ಗೆ ಹೋಗುತ್ತಿಲ್ಲ ಮತ್ತು ಅದನ್ನು ಈ ಸರ್ಕ್ಯೂಟ್ ನಲ್ಲಿ ಎಲ್ಲವನ್ನೂ ಮಾಡಿದೆ ತಾತ್ಕಾಲಿಕ ಧ್ರುವೀಯತೆಯನ್ನು ಮಾತ್ರ ಪರಿಗಣಿಸಿ ಮತ್ತು ಅದನ್ನು ಬಿಡಿಸಿ ಆದ್ದರಿಂದ ಇದು 100 angle 0 Ω 73 angle 24 4o ಆಗಿರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ 44 7angle 42 8o volt ಬರುತ್ತಿದೆ ಈಗ Iab Yab Vfg ಆದ್ದರಿಂದ ಇದು Yab ಮತ್ತು ನಾವು ಇಲ್ಲಿ Vfg ಯನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ Iab ಇದು 4 48 angle 10 3o ಆಂಪಿಯರ್ ಆಗಿರುತ್ತದೆ ಅಂತೆಯೇ Icd Vfg Ycd ಆಗಿರುತ್ತದೆ ಆದ್ದರಿಂದ ಇದು 44 7 angle 42 16 j0 12 8 95 angle 79 7o ಆಂಪಿಯರ್ ದೊರೆಯುತ್ತದೆ ಆದ್ದರಿಂದ ವಿದ್ಯುತ್ ನಷ್ಟ Pab Iab 2 Rab 4 48 2 6 ಆದ್ದರಿಂದ ಇದು 120 Watt ಆಗಿದೆ ಆದ್ದರಿಂದ ಪದೇ ಪದೇ ನಾನು ಸರ್ಕ್ಯೂಟ್ಗೆ ಬಂದಿಲ್ಲ ಆಗ ಅದು ಸಾಕಷ್ಟು ಸಮಯವನ್ನು ಕಳೆಯುತ್ತದೆ ಈ ವೀಡಿಯೊ ಉಪನ್ಯಾಸವನ್ನು ನೋಡುವಾಗ ದಯವಿಟ್ಟು ಇದನ್ನು ಚಿತ್ರಿಸಲು ಸೂಚಿಸುತ್ತೇನೆ ದಯವಿಟ್ಟು ಸರ್ಕ್ಯೂಟ್ ಅನ್ನು ವೇಗವಾಗಿ ಚಿತ್ರಿಸಿರಿ ಮತ್ತು ಈ ಎಲ್ಲಾ ಲೆಕ್ಕಾಚಾರಗಳಲ್ಲಿ ಇತರ ವಿಷಯಗಳಲ್ಲಿ ಯಾವುದೇ ದೋಷವನ್ನು ಕಂಡುಕೊಂಡರೆ ನನಗೆ ಐಕಾನ್ ತಿಳಿಸಿರಿ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತೇನೆ ನಾನು ಅನೇಕ ವಿಷಯಗಳನ್ನು ಹೇಳುತ್ತಿದ್ದು ಒಂದೆರಡು ಸ್ಥಳಗಳಲ್ಲಿ ಸಣ್ಣ ತಪ್ಪುಗಳನ್ನು ಮಾಡುತ್ತಿದ್ದೆ ಆದರೆ ನಾನು ತಕ್ಷಣ ಸರಿಪಡಿಸಿದೆ ಆದ್ದರಿಂದ ಯಾವುದೇ ಸಂದೇಹವಿದ್ದರೆ ಆ ಎಲ್ಲಾ ಪ್ರಶ್ನೆಗಳನ್ನು ವೇದಿಕೆಯಲ್ಲಿ ಹಾಕಬಹುದು ನಾನು ಉತ್ತರ ನೀಡುತ್ತೇನೆ ಹಾಗಾಗಿ ನಾನು ಪದೇ ಪದೇ ಹೇಳಿದಂತೆ ಈ ವಿಡಿಯೋ ಉಪನ್ಯಾಸವನ್ನು ನೋಡಿದಾಗಲೆಲ್ಲಾ ಸರ್ಕ್ಯೂಟ್ಗಳನ್ನು ಚಿತ್ರಿಸಿರಿ ನಂತರ ಏನು ಮಾಡಲಾಗಿದೆ ಎಂದು ನೋಡಿ ಆದ್ದರಿಂದ ಇದು ನನ್ನ ಪ್ರಸ್ತುತ ರೇಖಾಚಿತ್ರವಾಗಿದೆ V ಎಂಬುದು ಉಲ್ಲೇಖ ಕೋನ 0o ಆಗಿರುತ್ತದೆ Iab ವಾಸ್ತವವಾಗಿ ವೋಲ್ಟೇಜ್ ನಿಂದ 10 3o ಗಳಷ್ಟು ಮುನ್ನಡೆಯಲ್ಲಿದೆ ಅದಕ್ಕಾಗಿಯೇ ಅದು ಮುನ್ನಡೆಯಲ್ಲಿದೆ ಮತ್ತು ನಾನು ಮತ್ತು ಇನ್ನೊಂದು ವಿದ್ಯುತ್ ಎಂದರೆ ಈ ಒಂದು Vfg ಗೆ ಬಂದರೆ ಇದು Yab ಎಂದು ಕರೆಯಲ್ಪಡುತ್ತದೆ ಮತ್ತು Vfg ಗೆ ಬಂದರೆ ಇದು ಉಲ್ಲೇಖ ವೋಲ್ಟೇಜ್ V ನಿಂದ ಹಿಂದುಳಿದಿದೆ ಆದ್ದರಿಂದಲೇ 42 8o ಎಂದು ಬರೆಯುತ್ತೇವೆ ಈ ವೋಲ್ಟೇಜ್ 42 8o ಆಗಿದ್ದು ಅದು ಹಿಂದುಳಿದಿದೆ ಈ ಎಲ್ಲಾ ವೋಲ್ಟೇಜ್ಗಳು ಒಂದೇ ಅಂದರೆ 44 7o ಆಗಿವೆ ಈಗ ಪವರ್ ಫ್ಯಾಕ್ಟರ್ ಬಗ್ಗೆ ಯೋಚಿಸಿದರೆ PabVab Iab cos θ ಆಗುತ್ತದೆ ಇದು 44 7 4 3o ಆಗುತ್ತದೆ ಏಕೆಂದರೆ cos θ ಎಂದರೆ ಈ Iab ಮತ್ತು ಈ Vab ನಡುವಿನ ಕೋನ ಇದು Vfg Vab ಆದ್ದರಿಂದ 42 3 ಇದು ಪವರ್ ಫ್ಯಾಕ್ಟರ್ ಕೋನ ಅದಕ್ಕಾಗಿಯೇ ಇದನ್ನು 42 8o 10 3o ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇದು 120 Watt ಅಂತೆಯೇ ನಾವು Iab 2 Rab122 R ಅನ್ನು ನೋಡಿದ್ದೇವೆ ಅಂದರೆ ಅದು ಹೊಂದಾಣಿಕೆಯಾಗುತ್ತದೆ ಇಲ್ಲದಿದ್ದರೆ ಎಲ್ಲೋ ಲೆಕ್ಕಾಚಾರ ತಪ್ಪಾಗಿದೆ ಅಂತೆಯೇ Pcd Icd 2 Rcd ಇದು 320 Watt ಮತ್ತು Pef I ef 2 Ref ಹಾಗಾಗಿ ಇದು 160 Watt ಆಗಿದೆ ಆದ್ದರಿಂದ ಒಟ್ಟು PPef Pab Pcd ಇದು 600 Watt ಆಗಿದೆ ಮತ್ತು ಪವರ್ ಫ್ಯಾಕ್ಟರ್ Pab 6√ 62 82 ಇದು 0 6 ಮುಂಚೂಣಿಯಲ್ಲಿದೆ ಪವರ್ ಫ್ಯಾಕ್ಟರ್ Pcd ಇದು 4√ 42 32 ಇದು ಹಿಂದುಳಿದಿದೆ ಇದನ್ನು ಸ್ವಂತವಾಗಿ ಮಾಡಿ ಮತ್ತು ಫೇಸರ್ ರೇಖಾಚಿತ್ರವನ್ನು ಚಿತ್ರಿಸಿರಿ ದಯವಿಟ್ಟು ಸಂಪೂರ್ಣ ಫೇಸರ್ ರೇಖಾಚಿತ್ರವನ್ನು ಬಿಡಿಸಿ ನಾನು ಚಿತ್ರಿಸಿಲ್ಲ ಆದ್ದರಿಂದ ಈ ರೀತಿಯಲ್ಲಿ ಕೆಲವು ಉದಾಹರಣೆಗಳನ್ನುರೀತಿಯಲ್ಲಿ ತಗೆದುಕೊಂಡು ಸಮಸ್ಯೆಗಳನ್ನು ಪರಿಹರಿಸಬಹುದು ಆದ್ದರಿಂದ ಈಗ ಇದು ಇನ್ನೊಂದು ಸಮಸ್ಯೆ ಈ ಸಮಸ್ಯೆಯಲ್ಲಿ L10 106 C 2 37 89 micro farad C L 106 micro farad ಎಂದು ನೀಡಲಾಗಿದೆ L2 ಇಲ್ಲ ಮತ್ತು R330 Ω RL50 Ω ಮತ್ತು ಇದು VL ಆಗಿದೆ ಈ ಸಮಸ್ಯೆಯಲ್ಲಿ I I2 IL ಗಳನ್ನು ಕಂಡುಕೊಳ್ಳಬೇಕು ವೋಲ್ಟೇಜ್ 120 volt rms ಆಗಿದೆ ಇದರರ್ಥ 120 angle 0o ಮತ್ತು ಈ 60 Hz ಆವರ್ತನವನ್ನು ತೆಗೆದುಕೊಳ್ಳಿ f 60 Hz ಎಂದು ತೆಗೆದುಕೊಳ್ಳಿ ಈ ಸಮಸ್ಯೆಯನ್ನು ನಾವು KVLKCL ಬಳಸಿ ಪರಿಹರಿಸುತ್ತೇವೆ ಎರಡನೆಯ ವಿಷಯವೆಂದರೆ ಕಂಡುಕೊಳ್ಳುತ್ತದೆ ಪ್ರಮೇಯ ಬಳಸಿ IL ಅನ್ನು ಕಂಡುಕೊಳ್ಳಬೇಕು ಪ್ರಮೇಯವು ಇದನ್ನು ಮಾಡುತ್ತದೆ ಎಂದು ಭಾವಿಸೋಣ ನಾವು ಸರಳವಾಗಿ kcl kbl ಇದನ್ನು ಬಳಸಿ ಈ ಎಲ್ಲಾ ವಿಷಯವನ್ನು ಪತ್ತೆ ಮಾಡಬೇಕು ಮತ್ತು ಉತ್ತರಗಳನ್ನು ನೀಡಲಾಗಿದೆ ಈ ಎಲ್ಲ ವಿಷಯಗಳನ್ನು ಕೇಳಲಾಗಿದೆ ಏನು ಮಾಡಬೇಕೆಂದು ಮತ್ತು ಉತ್ತರಗಳನ್ನು ನೀಡಲಾಗಿದೆ ಇವು ಉತ್ತರಗಳು ಆದರೆ ಇಲ್ಲಿ ಆವರ್ತನ 60 Hz 50 Hz ಎಂದು ತಪ್ಪಾಗಿ ತೆಗೆದುಕೊಳ್ಳ ಬಾರದು ಆಗ ಈ ಉತ್ತರ ಬರುವುದಿಲ್ಲ ಆದ್ದರಿಂದ ಆವರ್ತನ f 60 Hz ಆಗಿದೆ ಈ ಎಲ್ಲಾ ಉತ್ತರಗಳನ್ನು ನೀಡಲಾಗಿದೆ ಆದ್ದರಿಂದ ಇದರೊಂದಿಗೆ ನಮ್ಮ ಸಿಂಗಲ್ ಫೇಸ್ ಎಸಿ ಸರ್ಕ್ಯೂಟ್ ಈ ಭಾಗವು ಮುಗಿದಿದೆ ಮತ್ತು ಅನೇಕ ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳಿ ಮತ್ತು ದಯವಿಟ್ಟು ಬೇರೆಬೇರೆ ಸಮಸ್ಯೆಗಳನ್ನು ಪರಿಹರಿಸಿರಿ ಈಗ ನಾವು ಅನುರಣನ ಸರ್ಕ್ಯೂಟ್ಗೆ ಹೋಗುತ್ತೇವೆ ನಂತರ ನಾವು ಏಕ ಹಂತದ ಗರಿಷ್ಠ ವಿದ್ಯುತ್ ಅಂಶ ಪ್ರಮೇಯವನ್ನು ನೋಡುತ್ತೇವೆ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ V ಅನ್ನು ಪೂರೈಸಿದಾಗ ಹರಿಯುವ ವಿದ್ಯುತ್ I ಇದ್ದಾಗ ಎರಡೂ ಒಂದೇ ಹಂತದಲ್ಲಿದ್ದಾಗ ಸರ್ಕ್ಯೂಟ್ ಅನುರಣನದಲ್ಲಿದೆ ಎಂದು ಹೇಳಬಹುದು ಆ ಸಂದರ್ಭದಲ್ಲಿ ಏನಾಗುತ್ತದೆ ಸರ್ಕ್ಯೂಟ್ ಒಂದು ಅನುರಣನವಾಗಿದ್ದರೆ V ಮತ್ತು I ಎರಡೂ ಒಂದೇ ಹಂತದಲ್ಲಿ ಯಾವ ಕರೆಯಲ್ಲಿ ಇರುತ್ತವೆ ಅಂದರೆ ಆ ಸರ್ಕ್ಯೂಟ್ ಒಂದು ಪ್ರತಿರೋಧಕ ಸರ್ಕ್ಯೂಟ್ನಂತಿದೆ ಆದ್ದರಿಂದ ಅನುರಣನದಲ್ಲಿ ಸರ್ಕ್ಯೂಟ್ನ ಸಮಾನ ಸಂಕೀರ್ಣ ಪ್ರತಿರೋಧವು ಕೇವಲ ಪ್ರತಿರೋಧವನ್ನು ಹೊಂದಿರುತ್ತದೆ ನಂತರ ಇದನ್ನು ನೋಡಬಹುದು ಏಕೆಂದರೆ V ಮತ್ತು I ಒಂದೇ ಹಂತದಲ್ಲಿರುವುದರಿಂದ ಅನುರಣನ ಸರ್ಕ್ಯೂಟ್ನ ವಿದ್ಯುತ್ ಅಂಶವು 1 ಆಗಿದೆ ಒಂದು ಸರಣಿ RLC ಸರ್ಕ್ಯೂಟ್ ಅನ್ನುಪರಿಗಣಿಸೋಣ ಪ್ರತಿರೋಧ R jXL XC XLXC ಆದಾಗ ಅನುರಣನ ಸ್ಥಿತಿ ಸಂಭವಿಸುತ್ತದೆ ಅದನ್ನು ನಂತರ ನೋಡೋಣ ಯಾವಾಗಲೂ ಇದು ಸಾಮಾನ್ಯ ವಿಷಯವಾಗಿದೆ ಯಾವದೇ ವಿದ್ಯುತ್ ಯಾಂತ್ರಿಕ ಸಿವಿಲ್ ರಚನೆ ಅಥವಾ ಹೈಡ್ರಾಲಿಕ್ ವ್ಯವಸ್ಥೆಯ ಆಂದೋಲನದ ನೈಸರ್ಗಿಕ ಆವರ್ತನವು ಚಾಲನಾ ಶಕ್ತಿಯ ಅಂದರೆ ವಿದ್ಯುತ್ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮೂಲ ಅಥವಾ ನಾಗರಿಕ ರಚನೆಯಲ್ಲಿ ಗಾಳಿ ಶಕ್ತಿ ಇತ್ಯಾದಿಗಳ ಆವರ್ತನದೊಂದಿಗೆ ಸರ್ವಸಮಾನವಾದಾಗ ಎರಡೂ ವ್ಯವಸ್ಥೆಗಳು ಅನುರಣನ ಸ್ಥಿತಿಯಲ್ಲಿರುತ್ತವೆ ಆದ್ದರಿಂದ ಯಾವಾಗ ವ್ಯವಸ್ಥೆಯ ಆಂದೋಲನದ ನೈಸರ್ಗಿಕ ಆವರ್ತನವು ಚಾಲನಾ ಶಕ್ತಿಯ ಆವರ್ತನದೊಂದಿಗೆ ಹೊಂದಿಕೆಯಾಗುತ್ತದೆಯೋ ಆಗ ಎರಡೂ ವ್ಯವಸ್ಥೆಗಳು ಅನುರಣನ ಸ್ಥಿತಿಯಲ್ಲಿರುತ್ತವೆ ಅನುರಣನವು ಈ ವ್ಯವಸ್ಥೆಗೆ ತುಂಬಾ ಒಳ್ಳೆಯದಲ್ಲ ಆ ಸಂದರ್ಭದಲ್ಲಿ ಚಾಲಿತ ಶಕ್ತಿಯ ಸ್ಥಿರ ಪರಿಮಾಣಕ್ಕೆ ಗರಿಷ್ಠ ಪ್ರತಿಕ್ರಿಯೆಯನ್ನು ಹೊಂದಿರುತ್ತದೆ ಈ ವಿದ್ಯಮಾನವನ್ನು ಅನುರಣನ ಎಂದು ಕರೆಯಲಾಗುತ್ತದೆ ಅಂತೆಯೇ ನಿರ್ದಿಷ್ಟ ಸರಣಿ RLC ಸರ್ಕ್ಯೂಟ್ ಅನುರಣನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಗರಿಷ್ಠವಾಗಿರುತ್ತದೆ ನಾವು ಅದಕ್ಕೆ ನಂತರ ಬರುತ್ತೇವೆ ವಿದ್ಯುತ್ ಸರ್ಕ್ಯೂಟ್ಗಳಲ್ಲಿ 2 ವಿಧದ ಅನುರಣನಗಳಿವೆ ಒಂದು ಸರಣಿ ಅನುರಣನ ಇನ್ನೊಂದು ಸಮಾನಾಂತರ ಅನುರಣನ ಆದ್ದರಿಂದ ಮೊದಲು ನಾವು ಸರಣಿ ಅನುರಣನವನ್ನು ನೋಡುತ್ತೇವೆ ಆದ್ದರಿಂದ ಸರಣಿಯ ಸರಳ RLC ಸರ್ಕ್ಯೂಟ್ ನ ಸಂದರ್ಭದಲ್ಲಿ ಪ್ರತಿರೋಧ Z R j L ω ω C R jX ಎಂದು ಹೇಳಬಹುದು X 0 ಆಗಿರುವಾಗ ಸರ್ಕ್ಯೂಟ್ ಅನುರಣನದಲ್ಲಿದೆ X 0 ಎಂದರೆ L ω ω 1ω C 0 ಎಂದರೆ L ω 1ω C ಅಂದರೆ ω 1√ L C ω0 ಆಗುತ್ತದೆ ಈ ω0 ಅನ್ನು ನಾವು ಅನುರಣನ ಆವರ್ತನ ಸಂಖ್ಯೆ ಎಂದು ಕರೆಯುತ್ತೇವೆ ಆದ್ದರಿಂದ ω 2 pi f ಅನುರಣನ ಆವರ್ತನವನ್ನು f 0 12 pi√ L C ಎಂದು ನೀಡಲಾಗಿದೆ ಏಕೆಂದರೆ ω 2 pi f ಆಗಿದೆ ಆದ್ದರಿಂದ f 12 pi √ LC ಆಗಿರುತ್ತದೆ ಆದ್ದರಿಂದ f 0 12 pi√ L C Hz ಇದು ಅನುರಣನ ಆವರ್ತನವಾಗಿದೆ ಈಗ ಪ್ರತಿರೋಧವನ್ನು ಚಿತ್ರಿಸಿದರೆ ಇದು ನನ್ನ ಪ್ರತಿರೋಧವಾಗಿದೆ ಆದ್ದರಿಂದ ಇದು ನನ್ನ Z ಚಿತ್ರ ಈ ಡ್ಯಾಶ್ ಲೈನ್ XL Lω ಏಕೆಂದರೆ ಇದು ಮೂಲದಿಂದ ಹಾದುಹೋಗುವ ನೇರ ರೇಖೆಯಾಗಿದೆ ಅಂತೆಯೇ ಈ ಕಡೆ XC 1ω C ಈ ಕಡೆ ω ಮತ್ತು ಈ ಕಡೆ ಒಂದು ಪ್ರತಿರೋಧ ಈ ಪ್ರತಿರೋಧ ಎಂದರೆ Z XL XC ಎಲ್ಲವೂ ಎಂದರ್ಥ ಆದ್ದರಿಂದ XC 1ω C ಒಂದು ಆಯತಾಕಾರದ hyperbola ದಂತೆ ಕಾಣುತ್ತದೆ ಆದ್ದರಿಂದ ಈ ಡ್ಯಾಶ್ ಲೈನ್ ಚಿತ್ರ ಆಗಿದೆ ಆದ್ದರಿಂದ ಇದು ಇಲ್ಲಿಂದ ಇಲ್ಲಿಗೆ ಇದು ನನ್ನ XL ಮತ್ತು ಇಲ್ಲಿಂದ ಇಲ್ಲಿಗೆ ಇದು XC ಮತ್ತು XL XC ಆಗಿದ್ದು ಆವರ್ತನ 1ω0 ಆಗಿರುತ್ತದೆ ಆದ್ದರಿಂದ ಇದು ಪ್ರತಿರೋಧ vs ω ಚಿತ್ರ ಆಗಿದೆ ಇದು ω ಇದು ಪ್ರತಿರೋಧ ಇದು ನನ್ನ XL l ω ಚಿತ್ರ ಮತ್ತು ಈ ಸಾಲು XC 1ω C ಚಿತ್ರ ಎಂದು ಕರೆಯುತ್ತೇವೆ ಮತ್ತು ಈ ಡ್ಯಾಶ್ ಲೈನ್ R ಪ್ರತಿರೋಧವಾಗಿದೆ ಏಕೆಂದರೆ XL XC ಆದಾಗ ωω0 ಆಗುತ್ತದೆ ಆ ಸಮಯದಲ್ಲಿ Z R ಗೆ ಸಮನಾಗಿರುತ್ತದೆ ಏಕೆಂದರೆ R j XL XC ಆದ್ದರಿಂದ ಅನುರಣನದಲ್ಲಿ XL XC ಆಗುತ್ತದೆ ಆದ್ದರಿಂದ Z R ಈ ಡ್ಯಾಶ್ ಲೈನ್ R ಆಗಿದೆ ಆದ್ದರಿಂದ ω ω0 ಮತ್ತು X X 0 ಎಂದು ಹೇಳಿದೆ ಆದ್ದರಿಂದ ಪ್ರತಿರೋಧ Z X 0 ಆದ್ದರಿಂದ ಇದು R ಆಗಿರುತ್ತದೆ ಹೀಗಾಗಿ ಅನುರಣನದಲ್ಲಿ ಪ್ರತಿರೋಧ Z ಕನಿಷ್ಠವಾಗಿರುತ್ತದೆ ಏಕೆಂದರೆ I ಗರಿಷ್ಠ ಎಂದರೆ ಅದು R ಏಕೆಂದರೆ XL XC 0 ಆದಾಗ ಪ್ರತಿರೋಧವು ಕನಿಷ್ಠ R ಆಗಿರುತ್ತದೆ ಆದ್ದರಿಂದ IVZ ಆಗಿದ್ದು Z ಕನಿಷ್ಠವಾಗಿರುವುದರಿಂದ ಆ ವಿದ್ಯುತ್ ಗರಿಷ್ಠವಾಗಿದೆ ಈಗ θ tan inverse L ω 1ω C R ಏಕೆಂದರೆ Z R j ಆಗಿದೆ ಆದ್ದರಿಂದ tan θ L ω 1ω CR ಆಗಿದೆ ಈಗ ಆವರ್ತನವು ω0 ಗಿಂತ ಕಡಿಮೆಯಿದೆ ಎಂದು ಊಹಿಸಿ ಅಂದರೆ ω ω0 ಗಿಂತ ಕಡಿಮೆಯಿದೆ ಆ ಸಂದರ್ಭದಲ್ಲಿ ω ω0 ಗಿಂತ ಕಡಿಮೆ ಇದ್ದರೆ ನಾನು ಈ ರೇಖಾಚಿತ್ರಕ್ಕೆ ಬರುತ್ತೇನೆ ಈ ಭಾಗವು ಇದನ್ನುಸೂಚಿಸುತ್ತದೆ ಅಂದರೆ ಈ ಪ್ರದೇಶ ω ω0 ಗಿಂತ ಕಡಿಮೆ ಇದ್ದಾಗ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಗಿಂತ ಹೆಚ್ಚು ಮತ್ತು ಇತರ ಕಡೆ ಕೆಪಾಸಿಟೆನ್ಸ್ ರಿಯಾಕ್ಟನ್ಸ್ ಕಡಿಮೆ ಆದರೆ XL ಹೆಚ್ಚು ಇರುತ್ತದೆ ಆದ್ದರಿಂದ ಈ ಕಡೆ ಇಲ್ಲಿ ನಾವು ω ω0 ಗಿಂತ ಕಡಿಮೆ ಎಂದು ಕರೆಯುತ್ತೇವೆ ಅಂದರೆ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ XC ಇದು ಈ ಕಡೆ XL ಗಿಂತ ಹೆಚ್ಚಾಗಿದೆ ಮತ್ತು ಈ ಕಡೆ ω ω0 ಕ್ಕಿಂತ ಹೆಚ್ಚು ಇರುವಾಗ ಏನಾಗುತ್ತದೆ ಎಂದರೆ XL XC ಗಿಂತ ಹೆಚ್ಚಾಗುತ್ತದೆ ಆದ್ದರಿಂದ ಇಲ್ಲಿಂದ ಯಾವುದೇ ಮೌಲ್ಯವನ್ನು ತೆಗೆದುಕೊಂಡರೆ XC ಗಿಂತ XL ಹೆಚ್ಚು ಕಾಣಬಹುದು ಈ ಸಂದರ್ಭದಲ್ಲಿ ω ω0 ಕ್ಕಿಂತ ಕಡಿಮೆಯಿದ್ದರೆ ಅಂದರೆ L ω 1ω C 0 ಅಂದರೆ 1ω C Lω ಆದಾಗ XC L ω ಗಿಂತ ಹೆಚ್ಚಾಗಿದೆ ಇಲ್ಲಿ ω 1√ L C ಅಂದರೆ ωω0 ಆಗಿದೆ ಆದ್ದರಿಂದ ω0 ಕ್ಕಿಂತ ಕೆಳಗಿನ ಎಲ್ಲಾ ಆವರ್ತನಗಳಿಗೆ ಕೆಪ್ಯಾಸಿಟಿವ್ ರಿಯಾಕ್ಟನ್ಸ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಗಿಂತ ಹೆಚ್ಚಾಗಿದೆ ಮತ್ತು ಇದು θ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ θ ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಪ್ರತಿರೋಧವು ಕಡಿಮೆಯಾಗಿದ್ದರೆ ಪ್ರತಿರೋಧವು ಕಡಿಮೆಯಾಗಿದ್ದರೆ ಕೋನವು ಕೆಳಗಿನ ಚಿತ್ರದಲ್ಲಿ ತೋರಿಸಿರುವಂತೆ ಆವರ್ತನದೊಂದಿಗೆ ಹೆಚ್ಚು ವೇಗವಾಗಿ ಬದಲಾಗುತ್ತದೆ ಈ ಪ್ರತಿರೋಧವು ತುಂಬಾ ಚಿಕ್ಕದಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಬಹಳ ಸಣ್ಣ ಪ್ರತಿರೋಧಕ್ಕಾಗಿ ಇದು ω ಮತ್ತು ಇದು θ ಆಗಿದೆ θ vs ω ರೇಖೆಯು ಪ್ರತಿರೋಧ ಕಡಿಮೆ ಇದ್ದಾಗ ತುಂಬಾ ತೀಕ್ಷ್ಣವಾಗುತ್ತದೆ ಪ್ರತಿರೋಧ ಹೆಚ್ಚು ಇದ್ದಾಗ ಇದು ರೇಖೆ ಮತ್ತು ಇದು ನನ್ನ ω0 ಆಗಿದೆ ಈ ಕಡೆ 90o ಮತ್ತು ಈ ಕಡೆ 90o ಆಗಿದೆ ಆದ್ದರಿಂದ ω 0 ಗೆ ಹತ್ತಿರವಾದಾಗ θ 90o ಗೆ ಹತ್ತಿರವಾಗುತ್ತದೆ ಆದರೆ ω 0 ಗೆ ಹತ್ತಿರವಾದಾಗ ಈ ಪದವು ಅನಂತಕ್ಕೆ ಒಲವು ತೋರುತ್ತದೆ ಈ ಸಂದರ್ಭದಲ್ಲಿ 3 ಪದಗಳು 90o ಗೆ ಹತ್ತಿರ ಇರುತ್ತವೆ ಅದೇ ರೀತಿ ಇಲ್ಲಿ ω ω0 ಗಿಂತ ತುಂಬಾ ದೊಡ್ಡದಾಗಿದೆ ಈ 1ω C ಪದ ಅತ್ಯಲ್ಪ ಅದು ತುಂಬಾ ಚಿಕ್ಕದಾಗಿದೆ ಆದರೆ θ 90o ಗೆ ಹತ್ತಿರವಾಗುತ್ತದೆ ಆದ್ದರಿಂದ ಅದರ ಆಧಾರದ ಮೇಲೆ ಈ ರೇಖಾಚಿತ್ರವನ್ನು ಚಿತ್ರಿಸಲಾಗಿದೆ ಆದ್ದರಿಂದ Y 1Z I YV ಎಂದು ಈಗ ನಮಗೆ ತಿಳಿದಿದೆ ಆದ್ದರಿಂದ ನಾವು admittance ಅನ್ನು ಮೊದಲೇ ತಿಳಿದಿದ್ದೇವೆ ಆದ್ದರಿಂದ admittance vs ω ಅನ್ನು ಚಿತ್ರಿಸಿದಾಗ ಇದು ω0 ಈ ರೇಖೆ R ನ ಹೆಚ್ಚಿನ ಮೌಲ್ಯಕ್ಕೆ ಮತ್ತು ಈ ರೇಖೆ R ನ ಕಡಿಮೆ ಮೌಲ್ಯಕ್ಕೆ ಆಗಿದೆ ಮತ್ತು ಈ ಡ್ಯಾಶ್ ಲೈನ್ R ನ ಮೌಲ್ಯಕಡಿಮೆ ಇದ್ದಾಗ ಅನಂತಕ್ಕೆ ಹತ್ತಿರವಾಗುತ್ತದೆ ಆದ್ದರಿಂದ ಈಗ ಇದು admittance vs ω ಚಿತ್ರ ನಾವು ಇನ್ನೊಂದು ಪ್ರತಿರೋಧ vs ω ಚಿತ್ರವನ್ನು ನೋಡಿದ್ದೇವೆ ಇದು admittance ಮತ್ತು ಇದು ω0 ಹಾಗಾಗಿ ಅಧಿಕ R ಎಂದರೆ admittance ಕಡಿಮೆ ಕಡಿಮೆ R ಎಂದರೆ admittance ಹೆಚ್ಚು ಇದು ಚಿತ್ರ ಮತ್ತು R ತುಂಬಾ ಕಡಿಮೆಯಿದ್ದರೆ ಅದು ಅನಂತಕ್ಕೆ ಒಲವು ತೋರುತ್ತದೆ ಆದ್ದರಿಂದ ಮೇಲಿನ ಚಿತ್ರವು I vs ω ಚಿತ್ರದ ಸೂಚನೆಯಾಗಿದೆ ಈಗ ಗರಿಷ್ಠ ವಿದ್ಯುತ್ ω0 ನಲ್ಲಿ ಸಂಭವಿಸುತ್ತದೆ ಏಕೆಂದರೆ ಅದು ಅನುರಣನ ಆವರ್ತನದಲ್ಲಿದೆ ಕಡಿಮೆ ಪ್ರತಿರೋಧವು ಹೆಚ್ಚಿನ ವಿದ್ಯುತ್ ಗೆ ಕಾರಣವಾಗುತ್ತದೆ ಆದ್ದರಿಂದ ಆ ಚುಕ್ಕೆಗಳ ರೇಖೆ R ಅನ್ನು 0 ಕ್ಕೆ ಸೀಮಿತಗೊಳಿಸುವ ಸಂದರ್ಭದಲ್ಲಿ ತೋರಿಸುತ್ತದೆ ಅಂದರೆ R 0 ಗೆ ಹತ್ತಿರವಾದಾಗ ಇದು ಡಾಟ್ ಡ್ಯಾಶ್ ಲೈನ್ ಅಥವಾ ಚುಕ್ಕೆಗಳ ರೇಖೆ ಆಗಿದೆ ಆದ್ದರಿಂದ ಈಗ ಮುಂದಿನದು ಸಮಾನಾಂತರ ಅನುರಣನವಾಗಿದ್ದು ಅದು ಶುದ್ಧ RLC ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನನ್ನ R ಇದು ನನ್ನ XL ಮತ್ತು ಇದು ನನ್ನ jXC ಇದು ಕೆಪಾಸಿಟಿವ್ ಆಗಿದೆ ಈಗ ಇಲ್ಲಿ ಈ R ಅನ್ನು ನಾವು ಪಡೆಯಬಹುದು ಇದು ವಾಹಕತೆಯಾಗಿದೆ ಈ ಎರಡನ್ನು jBL ಮತ್ತು jBC ಅಂದರೆ susceptance ಎಂದು ಪ್ರತಿನಿಧಿಸಬಹುದು ಆದ್ದರಿಂದ ಇಲ್ಲಿ G 1R B L1XL and B C1XC ಆಗಿದೆ ನನ್ನ ಪ್ರಕಾರ ಈ 1jXL ನ ವಿಲೋಮವನ್ನು ಪರಿಗಣಿಸಿ ಅಂಶ ಮತ್ತು ವಿಭಾಜಕಗಳನ್ನು j ನಿಂದ ಗುಣಿಸಿದರೆ jXL ಆಗುತ್ತದೆ ನಾವು B L1XL ಎಂದು ತೆಗೆದುಕೊಳ್ಳುತ್ತೇವೆ ಅದಕ್ಕಾಗಿಯೇ jBL ಎಂದು ಬರೆಯುತ್ತಿದ್ದೇವೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಪಡಿಸುತ್ತೇನೆ ಅದೇ ರೀತಿ ಕೆಪಾಸಿಟರ್ jBC ಆಗುತ್ತದೆ jBC ಇದು 1XC ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ G 1L ಅನ್ನು ನಾನು 1jXL jXL jB L ಮತ್ತು ಅಂತೆಯೇ 1 jXC ಅಂಶ ಮತ್ತು ವಿಭಾಜಕಗಳನ್ನು j ನಿಂದ ಗುಣಿಸಿ jB C ಎಂದು ಬರೆಯುತ್ತೇನೆ ಆದ್ದರಿಂದ admittance YG j B C B L G j 1XC 1XL ಅಂದರೆ YG j ω C 1L ω ಎಂದರ್ಥ ಈ ಸಂದರ್ಭದಲ್ಲಿ ನಾವು Y G jB ಎಂದು ಬರೆಯುತ್ತೇವೆ ಆದ್ದರಿಂದ ಅಲ್ಲಿ BB C B L ಇದು ನನ್ನ BC ಮತ್ತು ಇದು ನನ್ನ BL ಸರಣಿಗೆ ವಿರುದ್ಧವಾಗಿದೆ ಆದರೆ admittance ಅನ್ನು ಪರಿಗಣಿಸಿ ನಾವು ಇದನ್ನು ಈ ರೀತಿ ಮಾಡಿದ್ದೇವೆ ಆದ್ದರಿಂದ ಇದು ನನ್ನ BC ಮತ್ತು ಇದು ನನ್ನ BL ಆದ್ದರಿಂದ ಇದು ನನ್ನ BC ಮತ್ತು ಇದು ನನ್ನ BL ಗೆ ಸಮನಾಗಿರುತ್ತದೆ ಈಗ B 0 ಆಗಿರುವಾಗ ಸರ್ಕ್ಯೂಟ್ ಅನುರಣನದಲ್ಲಿದೆ ಈ ಭಾಗವು 0 ಆಗಿದ್ದಾಗ ಸರ್ಕ್ಯೂಟ್ ಅನುರಣನದಲ್ಲಿರುತ್ತದೆ ಆದ್ದರಿಂದ ω C1L ω ಆದ್ದರಿಂದ ω 1√ L C ಅದು ಸರಣಿ ಸರ್ಕ್ಯೂಟ್ನಂತೆಯೇ ω0 ಆಗಿದೆ RLC ಸರಣಿ ಸರ್ಕ್ಯೂಟ್ ನಂತೆ ಅನುರಣನ ಆವರ್ತನವು f 012 pI√ L C Hertz ಆಗಿದೆ ಆದ್ದರಿಂದ admittance vs ω ರೇಖೆಯನ್ನು ಚಿತ್ರಿಸಿರಿ ನಾನು ಸರಣಿ admittance ಸರ್ಕ್ಯೂಟ್ಗಾಗಿ resistance vs ω ರೇಖೆಯನ್ನು ಚಿತ್ರಿಸುತ್ತಿದ್ದೇವೆ ಸಮಾನಾಂತರ ಸರ್ಕ್ಯೂಟ್ಗಾಗಿ admittance vs ω ರೇಖೆಯನ್ನು ಚಿತ್ರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಇದು ನನ್ನ ಸ್ಥಿರ G ರೇಖೆ ಏಕೆಂದರೆ B CB L ನಂತರ ಇದು ನನ್ನ B Cω ಇದು ಡ್ಯಾಶ್ ಲೈನ್ ಮತ್ತು ಇದು BL ω ಇದು ಒಂದು ಆಯತಾಕಾರದ hyperbola l ω ಮತ್ತು ಇದನ್ನು ನಾವು ω0 ಎಂದು ಕರೆಯುತ್ತೇವೆ ಅದು ಅನುರಣನ ಆವರ್ತನವಾಗಿದೆ ಈ ಹಂತದಲ್ಲಿ B CB L ಮತ್ತು ಈ ಕಡೆ ω ω0 ಕ್ಕಿಂತ ಕಡಿಮೆ ಇರುವಾಗ ಈ ಭಾಗದಲ್ಲಿ BL BC ಗಿಂತ ಹೆಚ್ಚಿರುತ್ತದೆ ಈ ಕಡೆ ω ω0 ಗಿಂತ ಹೆಚ್ಚಾದಾಗ BL ಗಿಂತ BC ದೊಡ್ಡದಾಗಿರುತ್ತದೆ ಆದ್ದರಿಂದ ω ω0 ಆದಾಗ BC BL Y G ಆಗಿರುತ್ತದೆ ಆದ್ದರಿಂದ ಅನುರಣನದಲ್ಲಿ admittance ಕನಿಷ್ಟವಾಗಿದ್ದು ಇದನ್ನು ಅನುರಣನ ಸಮಾನಾಂತರ ಸರ್ಕ್ಯೂಟ್ ಮತ್ತು ಅನುರಣನ admittance ಅನ್ನು ಕನಿಷ್ಠ ಎಂದು ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ I YV ಆದ್ದರಿಂದ ಸಮಾನಾಂತರ ಸರ್ಕ್ಯೂಟ್ನಲ್ಲಿ I ಸಹ ಕನಿಷ್ಠ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಈಗ ಪ್ರತಿರೋಧ vs ω ಅನ್ನು ಚಿತ್ರಿಸಿದರೆ ಅದು ಕೇವಲ ವಿರುದ್ಧವಾಗಿರುತ್ತದೆ ಆದ್ದರಿಂದ ಇದು ω0 ನಲ್ಲಿದೆ ಇದು ಕಡಿಮೆ R ನಲ್ಲಿದೆ ಮತ್ತು ಇದು ಹೆಚ್ಚಿನ R ನಲ್ಲಿದೆ ಎಂದು ತಿಳಿಯಿರಿ ಅದು ಸಮಾನಾಂತರ ಮತ್ತು ಸರಣಿ ಸರ್ಕ್ಯೂಟ್ ಗಳಲ್ಲಿ ಪರಸ್ಪರ ವಿರುದ್ಧವಾಗಿರುತ್ತದೆ ಎಂದು ತಿಳಿಯಿರಿ ಈಗ admittance ಕೋನವನ್ನು ನೀಡಲಾಗಿದೆ ಇದನ್ನು ನಾವು θ ಎಂದು ಕರೆಯುತ್ತೇವೆ ಆದ್ದರಿಂದ tan inverse ω C 1l ωG ಆಗಿದೆ ಈಗ ಇದನ್ನು ಚಿತ್ರಿಸಿದರೆ ಇದು ಈ ಮೊದಲು ಇದ್ದಂತೆ ಪ್ರತಿರೋಧದ ಕೋನ 90o ಇದು 90o ಆಗಿರುತ್ತದೆ ಆದ್ದರಿಂದ ಇದು R ನ ಅತ್ಯಧಿಕ ಮೌಲ್ಯ ಇದು ಚಿತ್ರ ಮತ್ತು ಕಡಿಮೆ R ಗೆ ಇದು ಚಿತ್ರ ಮತ್ತು ಇದು ನನ್ನ ω0 ಆಗಿರುತ್ತದೆ ಹಿಂದಿನ ಒಂದು ಸರಣಿಯನ್ನು ನಾವು ಅದೇ ರೀತಿ ವಿವರಿಸಿದ್ದೇವೆ ಆದರೆ ಈ ಸಂದರ್ಭದಲ್ಲಿ ನಾವು ಅದನ್ನು ಆಂಪಿಯರ್ ಎಂದು ಕರೆಯುತ್ತೇವೆ ನಾವು ಈಗಾಗಲೇ ಅದನ್ನು ಪ್ರತಿರೋಧದ ಕೋನ ಎಂದು ಕರೆದಿದ್ದೇವೆ ಆದ್ದರಿಂದ ಈ ರೀತಿಯ ಚಿತ್ರವಿರುತ್ತದೆ ಮತ್ತು ω C 1L ω 0 ಕ್ಕಿಂತ ಕಡಿಮೆಯಿರುತ್ತದೆ ಆದ್ದರಿಂದ ω 0 ಕ್ಕಿಂತ ಕಡಿಮೆ ಮತ್ತು ಈ ರೀತಿಯ ಚಿತ್ರವಿರುತ್ತದೆ ಈಗ ω ω0 ಕ್ಕಿಂತ ಕಡಿಮೆ ಇದ್ದಾಗ BL BC ಗಿಂತ ಹೆಚ್ಚಾಗಿದೆ ಆದ್ದರಿಂದ θY ಋಣಾತ್ಮಕವಾಗಿರುತ್ತದೆ ಆದ್ದರಿಂದ ಇಲ್ಲಿಗೆ ಬಂದರೆಇದು G j ω C L ω ಇದು ನನ್ನ B C B L ಆಗಿದೆ ಆದ್ದರಿಂದ ಈ ಸ್ಥಿತಿಯಿಂದ ನೋಡಿದರೆ B C BL ಗಿಂತ ಹೆಚ್ಚು ಅಥವಾ BL ಗಿಂತ ಕಡಿಮೆ ಇದ್ದರೆ ಅದಕ್ಕೆ ಅನುಗುಣವಾಗಿ ಋಣಾತ್ಮಕ ಮತ್ತು ಧನಾತ್ಮಕ ಕೋನ ಬರುತ್ತದೆ ಆದ್ದರಿಂದ BL BC ಗಿಂತ ಹೆಚ್ಚಿರುವಾಗ θY ಋಣಾತ್ಮಕವಾಗಿರುತ್ತದೆ ಅದೇ ವಿಷಯವನ್ನು ಇಲ್ಲಿ ವಿವರಿಸಲಾಗಿದೆ ಮತ್ತು ಪ್ರತಿರೋಧದ ಕೋನ ಅಂದರೆ θ ಧನಾತ್ಮಕವಾಗಿರುತ್ತದೆ ಏಕೆಂದರೆ ಅದು admittance ಕೋನವಾಗಿರುತ್ತದೆ admittance ಕೋನ ಋಣಾತ್ಮಕವಾಗಿದ್ದರೆ ಪ್ರತಿರೋಧದ ಕೋನ ಧನಾತ್ಮಕವಾಗುತ್ತದೆ ಅಂತೆಯೇ ω 0 ಗೆ ಹತ್ತಿರವಾದಾಗ admittance ಕೋನ 90o ಗೆ ಹತ್ತಿರವಾಗಿರುತ್ತದೆ ಮತ್ತು ಪ್ರತಿರೋಧದ ಕೋನ 90o ಗೆ ಹತ್ತಿರವಾಗಿರುತ್ತದೆ ಆದ್ದರಿಂದ BC ಗಿಂತ BL ಹೆಚ್ಚಾದಾಗ ಆ admittance ಕೋನವು ಋಣಾತ್ಮಕವಾಗಿರುತ್ತದೆ ಅಂದರೆ ಪ್ರತಿರೋಧ ಕೋನ ಧನಾತ್ಮಕವಾಗಿರುತ್ತದೆ ಏಕೆಂದರೆ ಇದು θ Y ಅಂತೆಯೇ ω 0 ಗೆ ಹತ್ತಿರ ಇರುವಾಗ θ Y 90o ಅಂದರೆ ಪ್ರತಿರೋಧದ ಕೋನವು 90o ಆಗಿದೆ ω ω0 B C ಗಿಂತ ಹೆಚ್ಚಿರುವಾಗ ಅಂದರೆ BC BL ಗಿಂತ ಹೆಚ್ಚು ಇರುವಾಗ θ Y ಧನಾತ್ಮಕವಾಗಿರುತ್ತದೆ ಮತ್ತು ಪ್ರತಿರೋಧದ ಕೋನ θ ಋಣಾತ್ಮಕವಾಗಿರುತ್ತದೆ ಇದನ್ನು ನಾವು ಆ ಅಭಿವ್ಯಕ್ತಿಯಲ್ಲಿ ಬರೆಯುವುದು ತುಂಬಾ ಸರಳವಾದ ವಿಷಯವಾಗಿದೆ ಮತ್ತು ω ω0 ಕ್ಕಿಂತ ಬಹಳ ದೊಡ್ಡದಾಗಿದೆ ಆ ಸಮಯದಲ್ಲಿ θY 90o ಆಗಿರುತ್ತದೆ ಅಂದರೆ ಪ್ರತಿರೋಧದ ಕೋನ 90o ಆಗಿರುತ್ತದೆ ω ω0 ಕ್ಕಿಂತ ಬಹಳ ಹೆಚ್ಚು ಇದ್ದಾಗ ಈ ಭಾಗಕ್ಕೆ ಹೋಲಿಸಿದರೆ ಈ ಭಾಗವು ನಗಣ್ಯವಾಗಿರುತ್ತದೆ ಅಂದರೆ ಆ ಸಂದರ್ಭದಲ್ಲಿ admittance ಕೋನವು ಧನಾತ್ಮಕವಾಗಿರುತ್ತದೆ admittance ಕೋನವು 90o ಆಗಿರುತ್ತದೆ ಮತ್ತು θ 90o ಆಗಿರುತ್ತದೆ